ನಾವು ಇಲ್ಲಿಯವರೆಗೆ ಫೈನೈಟ್ ಡಿಫರೆನ್ಸ್ ಟೈಮ್ ಡೊಮೇನ್ ಮೆಥಡ್ ಅನ್ನು ಟೈಮ್ ಮತ್ತು ಸ್ಪೇಸ್ ನಲ್ಲಿ ಬಳಸಿದ್ದೇವೆ ಸ್ಪೇಸ್ ಮತ್ತು ಟೈಮ್ ಅಪ್ಡೇಟ್ ಅನ್ನು ನಾವು ನೋಡಿದ್ದೇವೆ ಈಗ ನಮಗೆ FDTD ಯ ನ್ಯೂಮರಿಕಲ್ ಅನಾಲಿಸಿಸ್ ತಿಳಿಯಬೇಕಿದೆ ಫೈನೈಟ್ ಎಲಿಮೆಂಟ್ಸ್ ನ ಇಂಟೆಗ್ರಾಲ್ ಇಕ್ವೇಶನ್ ಮೆಥಡ್ ಗೆ ಹೋಲಿಸಿದರೆ ಇದು ಕಲಿಯಲು ಹೊಸ ವಿಷಯವಾಗಿದೆ ಏಕೆಂದರೆ ಈಗ ನಾವು ಟೈಮ್ ಒಂದಿಗೆ ವ್ಯವಹರಿಸುತ್ತ ಇದ್ದೇವೆ ಈಗ ಉದಾಹರಣೆಗೆ ಇದರ ಸೊಲ್ಯೂಷನ್ ಸ್ಟೇಬಲ್ ಆಗಿದೆಯೇ ಕನ್ವರ್ಜ್ ಆಗುವುದೇಅಥವಾ ಎಕ್ಸ್ ಪ್ಲೊಡ್ ಆಗುವುದೇ ಎಂಬ ಪ್ರಶ್ನೆ ಹುಟ್ಟಿಕೊಳ್ಳಬಹುದು ಇಂತೆಗ್ರಲ್ ಮೆಥಡ್ ನಲ್ಲಿ ನಾವು e jwt ತೆಗೆದುಕೊಂಡೆವು ಆದ್ದರಿಂದ ಅದು ಯಾವತ್ತೂ ಟೈಮ್ ಹಾರ್ಮೋನಿಕ್ ನಡವಳಿಕೆಯನ್ನು ತೋರಿಸುತ್ತಿತ್ತು ಆದರೆ ಇಲ್ಲಿ ಅದು ನಿರ್ದಿಷ್ಟ ವಲ್ಲಆದ್ದರಿಂದ ನಾವು ಯಾವ ಕಂಡೀಶನ್ ನಲ್ಲಿ ಇದನ್ನು ಕಲಿಯಬೇಕು ಇದರಲ್ಲಿ ಯಾವುದಾದರೂ ಕಂಡೀಶನ್ ಇವೆಯೇ ಇಲ್ಲಿಯವರೆಗೆ FDTD ನಲ್ಲಿ ನಾವು ಯಾವೆಲ್ಲಾ ಮುಖ್ಯ ಪರಮೀಟರ್ ಗಳನ್ನು ನೋಡಿದ್ದೇವೆ ದಿಸ್ಕ್ರೇಟೈಸೇಶನ್ ಮತ್ತು ಇಲ್ಲಿಯತನಕ ನಾವು ಯಾವುದೇ ಕನ್ಸ್ತ್ರೈಂಟ್ ಅಥವಾ ಯಾವುದೇ ಡಿಸೈನ್ ಪ್ರಿನ್ಸಿಪಲ್ ಗಳನ್ನು ನೀಡಿರುವುದಿಲ್ಲ ನಿಮಗೆ ಗೊತ್ತಿದೆಯೇ ಫಿಸಿಕಲ್ ಮೀನಿಂಗ್ ಇರುವ ಸೊಲ್ಯೂಶನ್ ದೊರೆಯಲು ನ ಯಾವ ವ್ಯಾಲ್ಯು ಗಳನ್ನು ಆರಿಸಬೇಕು ಎಂದು ನಾನು ಈ ಪ್ರೋಸಿಜರ್ ಅನ್ನು ಯಾವುದೇ ಬಳಸಬಹುದು ಅಂದರೆ ಇದು ಸರಿಯಾದ ಉತ್ತರ ಎಂದರ್ಥವೇ ಆದ್ದರಿಂದ ಈ ಭಾಗದಲ್ಲಿ ನ್ಯೂಮರಿಕಲ್ ಅನಾಲಿಸಿಸ್ ಇಂದ ಅರ್ಥಪೂರ್ಣ ಸೊಲ್ಯೂಷನ್ ಬರೆಯುವುದು ನಾವು ನೋಡಲಿರುವ ಸ್ಟೆಬಿಲಿಟಿ ಕ್ರೈಟೀರಿಯ ತುಂಬಾ ಸರಳವಾಗಿದೆ ನಾವೇನು ಮಾಡುತ್ತೇವೆ ಎಂದರೆ ನಾವು ಒಂದು ಟ್ರಿವಿಯಲ್ ಉದಾಹರಣೆ ತೆಗೆದುಕೊಳ್ಳೋಣ ಯಾವುದರ ಸೊಲ್ಯೂಷನ್ ನನಗೆ ಸರಿ ಎಂದು ತಿಳಿದಿದೆ ನಂತರ ನಾನು ಅದನ್ನು FDTD ಇಂದ ಗಳಿಸಿದ ಸಲ್ಯೂಷನ್ ಒಂದಿಗೆ ತುಲನೆ ಮಾಡುವೆನು ಮತ್ತು ಇದು ಎರಡು ಸಮ ಅಥವಾ ಕಮ್ಮಿ ಎರರ್ ಆಗಿರಬೇಕು ಈಗ ನಾವು ಇದು ಯಾವ ಕಂಡಿಶನ್ ನಲ್ಲಿ ಆಗುವುದೆಂದು ನೋಡೋಣ ನಿಮಗೆ ಯಾವುದು ಸರಳವೆಂದು ಅನಿಸುವುದು ಮ್ಯಾಕ್ಸ್ವೆಲ್ ಮ್ಯಾಕ್ಸ್ವೆಲ್ ನ ಈಕ್ವೇಶನ್ ಗಳಿಗೆ ಸಲ್ಯೂಷನ್ ನಾವು ಇದನ್ನು ಆರಿಸಿ ಇದನ್ನು ಸೊಲ್ವ್ ಮಾಡುತ್ತೇವೆ ನಿಮಗೆ ಮ್ಯಾಕ್ಸ್ವೆಲ್ ನ ಇಕ್ವೇಶನ್ ಫ್ರೀ ಸ್ಪೇಸ್ ನಲ್ಲಿ ಬೇಕು ನೋ ಕರೆಂಟ್ ನೋ ಸೋರ್ಸ್ ಮತ್ತು ಸೊಲ್ಯೂಷನ್ ಪ್ಲೇನ್ ವೇವ ಎಂದು ತಿಳಿದಿದೆ ಇದು ಬಹಳ ಸಲ ನಮ್ಮ ರಕ್ಷಣೆಗೆ ಬರಲಿದೆ ಈಗ ನಾವು ಪ್ಲೇನ ವೇವ್ ನ ಐಡಿಯಾ ದೊಂದಿಗೆ ಪ್ರಾರಂಭಿಸೋಣ ನಮಗೆ ಗೊತ್ತಿರುವುದು ಪ್ಲೇನ್ ವೇವ್ ವನ್ ದಿಮೆಂಶನ್ ನಲ್ಲಿ ನಾವು ಇದನ್ನೇ ತೆಗೆದುಕೊಳ್ಳೋಣ ಇದರ ಅನಾಲಿಟಿಕ್ಸ್ ಸಲ್ಯೂಷನ್ ಯಾವ ಫಾರ್ಮ್ ನಲ್ಲಿದೆ ಪ್ಲೇನ್ ವೇವ್ ವಲ್ಲವೇ ಇದು ಅಲ್ಲವೇ ನಮಗೆ ಇದು ಇದರ ಸೊಲ್ಯುಷನ್ ಎಂದು ತಿಳಿದಿದೆ ನಮ್ಮ ಬಳಿ ರೆಫರೆನ್ಸ್ ಸೊಲ್ಯೂಷನ್ ಇರುವುದು ಉತ್ತಮ

ಈಗ ನಾವು ಇಕ್ವೇಶನ್ ಗಳನ್ನು ದಿಸ್ಕ್ರೀಟ್ ಐಸ್ ಮಾಡಲು ಹೋಗುವಾಗ ನಾವೇನು ಮಾಡುತ್ತೇವೆ ಹೇಗೆ ಇವನು ಡಿಸ್ಕ್ರೀಟ್ ಐಸ್ ಮಾಡುವುದು ಮೊದಲಿಗೆ ನಾವು ಇದರಲ್ಲಿ ಯಾವ ಆಡರ್ ನ ಡಿರೈವೇಟಿವ್ ಇದೆ ಇಂದು ನೋಡಬೇಕು ನಾನು ಬರೆಯುವಾಗ ಟೈಲರ್ ಥಿಯರಂ ಬಳಸುತ್ತೇನೆ ಇದನ್ನೇ ನಾವು ಮಾಡುತ್ತಿದ್ದೆವು ಮೊದಲನೇ ಟರ್ಮ್ ನಾನು ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಅನ್ನು ಬಳಸುತ್ತೇನೆ

ಈಗ ನನ್ನ ಬಳಿ ಟೇಲರ್ ಸೆಕೆಂಡ್ ಆರ್ಡರ್ ತನಕ ಅಪ್ರಾಕ್ಸೈಮೇಶನ್ ಇದೆ ಆದರೆ ನನಗೆ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ತನಕ ಬೇಕಾಗಿದೆ ಇದೇ ರೀತಿ ನಾನು ಇದಕ್ಕೂ ಬರೆಯಬಹುದು ಈಗ ನನಗೆ ಈ ಎರಡು ಈಕ್ವೇಶನ್ ಗಳನ್ನು ಸೆಕೆಂಡ್ ಆರ್ಡರ್ ಡಿರೈವೇಟಿವ್ಗೆ ಎಪ್ರಾಕ್ಸಿ ಮೇಟ್ ಮಾಡಬೇಕಾದರೆ ಏನು ಮಾಡಬೇಕು ಕೂಡಿಸು ಕಳೆ ಗುಣಿಸು ಭಾಗಿಸು ಏನಾದರೂ ಮಾಡಬಹುದೇ ಎರಡು ಈಕ್ವೇಶನ್ ಗಳನ್ನು ಕೂಡಿಸಿ ಇದನ್ನು ಕುಡಿದರೆ ಏನು ಸಿಗುತ್ತದೆ ವಿದ್ಯಾರ್ಥಿ5 ನನಗೆ ವೇವಿ ಕ್ವೆಶನ್ ಸೆಕೆಂಡ ಆರ್ಡರ್ ಡಿರೈವೇಟಿವ್ ಎಪ್ರಾಕ್ಸಿ ಮೇಟ್ ಆಗಿ ಬೇಕು ನಾನು ಎರಡು ಈಕ್ವೇಶನ್ ಗಳನ್ನು ಕೂಡಿಸಿದರೆ ನಾನು ಒಂದು ಬದಿಗೆ ತರಬಹುದು ಇಲ್ಲಿ ನಾನು ಇಲ್ಲಿ ಕೂಡಿಸಿದಾಗ ಯಾವ ಎಲ್ಲ ಟರ್ಮ್ ಗಳು ಇರುತ್ತವೆ ಅದರಿಂದ ನನ್ನ ಬಳಿ ಇದು ಸರಿಯೇ ಅಥವಾ ನಾವು ಯಾವುದಾದರೂ ಟರ್ಮ್ ಅನ್ನು ಬಿಟ್ಟು ಬಿಟ್ಟಿದ್ದೇವೆ ನಾನು ಈ ಹೈಯರ್ ಆರ್ಡರ್ ತಮ್ಮನ್ನು ಬಿಟ್ಟುಬಿಡಬಹುದು ನಾವು ಅದರ ಬಗ್ಗೆ ಯೋಚಿಸುವುದು ಬೇಡ ನಾವು ಈಕ್ವೇಶನ್ ಅನ್ನು1 ಮತ್ತು ಇದನ್ನು 2 ಎಂದು ಕರೆಯೋಣ ಈಗ ನಾನು 2 ಅನ್ನು 1 ನಲ್ಲಿ ಹಾಕಿದರೆ ನಾನು ಇದನ್ನು ಸ್ಪೇಸ್ ಟೈಮ್ ಗೆ ಅಪ್ಲೈ ಮಾಡಬಹುದು ನಾವು ಮೊದಲನೇ ಟರ್ಮ್ ಬರೆಯೋಣ ನನಗೆ ಇದನ್ನು ಮಾಡಬೇಕಿತ್ತು ಈಗ ನಾನು ಗ್ರಿಡ್ ನಲ್ಲಿರುವ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ನೋಡುತ್ತಿರುವೆ ಸ್ಪೇಸ್ ದಿನ ವಿಡಿಯೋಸ್ ಸ್ಪೇಸ್ ಅಲ್ಲಿರುವ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಹೇಗೆ ತಿಳಿಯುವುದು ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ದೂರದಲ್ಲಿರುವುದು ಎಂದು ಹೇಗೆ ಗೊತ್ತಾಗುವುದು ಅಲ್ಲವೇ ನಾನು ಇಲ್ಲಿ ಏನು ಬರೆಯಬೇಕು ನಿಮ್ಮ ಗಮನಕ್ಕೆ ಇವೆಲ್ಲವೂ ಒಂದೇ ಸಮಯದಲ್ಲಿ ಆಗುತ್ತಿದೆ ಆದರೆ ಸ್ಪೇಸ್ ನ ಬೇರೆ ಜಾಗದಲ್ಲಿ ಆದ್ದರಿಂದ ನಾನೇನು ಬರೆಯಬೇಕು ಫಸ್ಟ್ ಟರ್ಮ್ ಏನಾಗಿರಬೇಕು ಇಲ್ಲಿ j ಟರ್ಮ್ ಇಲ್ಲ ನಾವಿದನ್ನು 1D ಮಾಡೋಣ 1234i ಎಂದು ಗ್ರಿಡ್ ಪಾಯಿಂಟ್ ಗಳ ನಂಬರ್ ಮಾಡೋಣ ಅದರಿಂದ ಏನು ಇದು ನೆಕ್ಸ್ಟ್ ಗ್ರಿಡ್ ಪಾಯಿಂಟ್ ನಾನು ಅನ್ನು ಎಂದು ತೆಗೆದುಕೊಂಡರೆ ಇದು ಮುಂದಿನ ಟರ್ಮ್ ಮೈನಸ್ ನಾನು ಅನ್ನು ಎಂದು ಬರೆಯುತ್ತೇನೆ ನಾನು ಇಲ್ಲಿ ಬರೆದಂತೆ ಅನ್ನು ಮೂರು ಪಾಯಿಂಟ್ ಗಳ ಮೇಲೆ ಇವಾಲುವೇಟ್ ಮಾಡುವೆ ಹಾಗಿದ್ದರೆ ಎರಡು ಅಡ್ಜಸ್ಟ್ಮೆಂಟ್ ಪಾಯಿಂಟ್ ಗಳ ನಡುವಿನ ಸ್ಪೇಸ್ ಏನು ಇದು ನನ್ನ ಏಕೆಂದರೆ ಇಲ್ಲಿ ನಾನು ನನ್ನ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಸ್ಟೋರ್ ಮಾಡಿದ್ದೇನೆ ಆದ್ದರಿಂದ ಈ ಟರ್ಮ್ ಎರಡು ಪಟ್ಟುಆಗುವುದು ಕೊನೆಯ ಟರ್ಮ್ ಸುಲಭ ಏನದು ಟೈಮ್ ಇಂಡೆಕ್ಸ್ ಮತ್ತು ಸ್ಪೇಸ್ ಇಂಡೆಕ್ಸ್ ಆಗಿದೆ ವಿದ್ಯಾರ್ಥಿ1 ಏಕೆಂದರೆ ಅದು ಇದು ಮುಂಚಿನ ದ್ದು ನೀವು ಟೈಮ್ ಮತ್ತು ಸ್ಪೇಸ್ ಅನ್ನು ಹೀಗೆ ಯೋಚಿಸಿ x ಇದು ಇದು ಇದು ಈಗ ಗ್ರಾಫ್ ನ ಮೂಲಕ ಸೆಕೆಂಡ್ ಡಿರೈವೇಟಿವ್ ಏನುಅದು ಈ ಮೂರು ಪಾಯಿಂಟ್ ಗಳಲ್ಲಿ ಫಂಕ್ಷನ್ನು ಇವಾಲುವೇಟ್ ಮಾಡಿದರ ಕಾಂಬಿನೇಷನ್ ಆಗಿದೆ ವಿದ್ಯಾರ್ಥಿ ಹಾಗಿದ್ದರೆ ನಾವು ಇದನ್ನು ತೆಗೆದುಕೊಳ್ಳುತ್ತೇವೆ ಇಲ್ಲಇದು ಸೇಮ್ ಯಾವುದರಿಂದ ಭಾಗಿಸುತ್ತೀರಿ 1 ಅಲ್ಲ ಇಕ್ವೇಶನ್ 2 ನ ಡಿನೋಮಿನೇಟರ್ ಏನು ನೀವು ಬಹುಶಹ ಇದೇನೆಂದು ಮರೆತಿರುವಿರಿ ಇದೇನೆಂದರೆ ಮತ್ತು ನಲ್ಲಿರುವ ಎಲೆಕ್ಟ್ರಿಕ್ ಫೀಲ್ಡ್ ಇದು ಅರ್ಥವಾಯಿತು ಎಂದು ಭಾವಿಸುತ್ತೇನೆ ಸ್ಪೇಸ್ ನಲ್ಲಿರುವ ಪ್ರತಿಯೊಂದು ಪಾಯಿಂಟ್ ಹರಡಿದೆ ಪ್ರತಿ ಟೈಮ್ ಇನ್ಸ್ಟೆಂಟ್ ಹರಡಿದೆ ಇದು ಸ್ಪೇಸ್ ಮತ್ತು ಟೈಮ್ ನಲ್ಲಿನ ದಿಸ್ಕ್ರೇಟೈಸೇಶನ್ ಆದ್ದರಿಂದ ಇದು ಆಗುವುದು ಈಗ ಮೊದಲನೇ ಟರ್ಮ್ ಆಗಿ ನಾನೇನು ಬರೆಯಬೇಕು ನಾನು ಟೈಮ್ ಡಿರೈವೇಟಿವ್ನ್ನು ಸೆಕೆಂಡ್ ಟೈಮ್ ಡಿರೈವೇಟಿವ್ ಆಗಿ ಎಪ್ರಾಕ್ಸಿಮೆಟ್ ಮಾಡಬಯಸುತ್ತೇನೆ Eಅನ್ನು ಏನು ಮಾಡುವುದು ಸ್ಪೇಸ್ ನಲ್ಲಿ ಯಾವ ಪಾಯಿಂಟ್ ಅನ್ನು ಆಯ್ಕೆಮಾಡಿಕೊಳ್ಳಬೇಕು ಅತಿಸರಳವಾದ ಪಾಯಿಂಟ್ ಸ್ಪೇಸ್ ನಲ್ಲಿ ಆಗಿದೆ ವಿದ್ಯಾರ್ಥಿ i ಅತಿ ಉತ್ತಮ n1 ಅದು ಸರಿ ಏಕೆಂದರೆ ನಾನೀಗ ಟೈಮ್ ಡಿರೈವೇಟಿವ್ ತೆಗೆದುಕೊಳ್ಳುತ್ತಿರುವೆ ನಾನು ಟೈಮ್ನಲ್ಲಿ ಬೇರೆ ಗ್ರಿಡ್ ಪಾಯಿಂಟನ್ನು ತೆಗೆದುಕೊಳ್ಳಬೇಕು ಮೈನಸ್ ಮುಂದಿನ ಟರ್ಮ್ ಬಾಗಿಸು ಇವು ಟೈಮಲ್ಲಿ ಎಷ್ಟು ದೂರದಲ್ಲಿವೆ ವಿದ್ಯಾರ್ಥಿ1 1 ಅಲ್ಲ ದಿನೋಮಿನೇಟರ್ ಏನಾಗಿರಬೇಕು ಅಲ್ಲ ಬೇರೇನೋ c ಅನು ಮರೆತಿರಾ ಇದು ವೇವ್ ಈಕ್ವೇಶನ್ ನಿಂದ ಬರುತ್ತಿದೆ ಇದೆ ವೇವ್ ಇಕ್ವೇಶನ್ ಕಂಟಿನ್ಯೂಸ್ ಕಾರ್ಡಿನೇಟ್ಸ್ ನಲ್ಲಿ ಚೆನ್ನಾಗಿ ಕಾಣುತ್ತಿತ್ತು ಆದರೆ ದಿಸ್ಕ್ರೀಟ್ ವರ್ಷನ್ ನಲ್ಲಿ ನಮಗೆ ಇವೆಲ್ಲಾ ಟರ್ಮ್ಸ್ ದೊರೆಯಿತು ನಾನು ಸ್ಪೇಸ್ ಅನ್ನು ಮತ್ತು ಟೈಮ್ ಅನ್ನು ಡಿಸ್ಕ್ರಿಟೈಸ್ ಮಾಡುತ್ತಿರುವೆ ಈ ಚಿತ್ರದಲ್ಲಿ ಉಳಿದ 2 ಇನ್ಸ್ಟೆಂಟ್ ಅನ್ನು ನೋಡಬಹುದು ಇದು ಟೈಮ್ ಅಲ್ಲವೇ ಇವು ಐದು ತರಹದ ಉಪಯೋಗಿಸುತ್ತಿರುವ ಸ್ಟೆನ್ಸಿಲ್ ಗಳು ಗ್ರಿಡ್ ಸೈಜ್ ಅದೇ ರೀತಿ ಉಳಿಯುತ್ತದೆ ನಾನು ನನ್ನ ಫಂಕ್ಷನ್ನು ದೂರದಲ್ಲಿರುವ ಗ್ರಿಡ್ ಪಾಯಿಂಟ್ಸ್ ನಲ್ಲಿ ವ್ಯಾಲ್ಯೂ ಮಾಡುತ್ತಿರುವೆ ಆದರೆ ಈಗ ನನಗೆ ಅನ್ನು ಎಪ್ರಾಕ್ಸಿಮೆಟ್ ಮಾಡಲು ಮೂರು ವ್ಯಾಲ್ಯೂ ಗಳು ಬೇಕು ಆದರೆ ಮುಂಚೆ ನನಗೆ ಎರಡು ಸಾಕಿತ್ತು ಈ ಚಿತ್ರ ಅರ್ಥವಾಗುತ್ತದೆ ಅಥವಾ ಇನ್ನೊಮ್ಮೆ ಬಿಡಿಸಲೇ ಇದು ಸರಿ ಇದೆ ಅಲ್ಲವೇ ಇಲ್ಲಿ x ಇದೆ ಮತ್ತು t ವರ್ಟಿಕಲ್ ದಿಮೆಂಶನ್ ಇದು 5 ಪಾಯಿಂಟ್ ಗಳು 5 ಸ್ಟೆನ್ಸಿಲ್ ಫಂಕ್ಷನ್ನು ಮಾಡಲು ಉಪಯೋಗವಾಗುತ್ತದೆ ಮಿಡ್ ಪಾಯಿಂಟ್ E n i ಎರಡಕ್ಕೂ ಕಾಮನ್ ಎಂದು ಗಮನಿಸಿ ಈಗ ನಮಗೆ ಫೈನಯ್ಟ್ ಮತ್ತು ಫೈನೈಟ್ ಲಿಮಿಟ್ i ನಲ್ಲಿರುವ ಗ್ರಿಡ್ ನಲ್ಲಿ ವೇವ್ ಯಾವ ರೀತಿ ಫ್ಲೊ ಆಗುತ್ತದೆ ಎಂದು ನೋಡೋಣ ಇದು ಸರಿಯಲ್ಲವೇ ದಿಫರೆನ್ಸಿಯಲ್ ಇಕ್ವೇಶನ್ ಲಿಮಿಟ್ ತೆಗೆದುಕೊಂಡಾಗ ಆದರೆ ನಾನು ಫೈನೈಟ್ ಮತ್ತು ಫೈನೈಟ್ ತೆಗೆದುಕೊಂಡರೆ ಏನಾಗುತ್ತದೆ ನನಗೆ ಸೊಲ್ಯೂಷನ್ ವೇವ್ ಬರಬೇಕೆಂದು ಗೊತ್ತು ಈಗ ನಾವು ಎಸಂಶನ್ ಮಾಡೋಣ ನ್ಯೂಮರಿಕಲ್ ಅನಾಲಿಸಿಸ್ ನಲ್ಲಿ ಇದು ಸಾಮಾನ್ಯ ನೀವು ಬೇಕಾಗಿರುವ ಸಲ್ಯೂಷನ್ ನಿಂದ ಟ್ರಯಲ್ ಮೂಲಕ ಸಬ್ಸ್ಟಿಟ್ಯೂಟ್ ಮಾಡುವಿರಿ ಡಿರೈವ್ ಮಾಡುವ ಬದಲು ನಾವು ಟ್ರಯಲ್ ಅನ್ನು ಅಸ್ಯುಮ್ ಮಾಡಿ ಇಕ್ವೇಶನ್ ನಲ್ಲಿ ಹಾಕಿ ಅದು ಕೆಲಸ ಮಾಡುತ್ತದೆ ಇಂದು ನೋಡಬೇಕು ಈ ಟ್ರಯಲ್ ಫಾರ್ಮ್ ಜನರಲ್ ಆಗಿರಬೇಕು ಇದರಿಂದ ವೇವ್ ಮತ್ತು ನಾನ್ ವೇವ್ ಗೆ ಸೊಲ್ಯೂಷನ್ ಸಿಗುವಂತಿರಬೇಕು ಆದ್ದರಿಂದ ನಾವು ಈ ತರಹದ ಟ್ರಯಲ್ ಸೊಲ್ಯೂಷನ್ ತೆಗೆದುಕೊಳ್ಳುವ ನಾವು ವೇವ್ ಅನ್ನು ಸ್ಪೇಸ್ ನಲ್ಲಿ ಇಟ್ಟು ನಮಗೆ ವೇವ್ ಟೈಮ್ ನಲ್ಲಿ ದೊರೆಯುವುದೇ ಎಂಬ ಪ್ರಶ್ನೆ ಕೇಳೋಣ ಹೀಗೆ ನಾನು ಅನ್ನು ಈ ರೀತಿ ಬರೆಯುವೆ ಇಲ್ಲಿ ನಾನು ಇದನ್ನೇ ಹೇಳುತ್ತಿರುವೆ ಟ್ರೈಲ್ ಸಲ್ಯೂಷನ್ ಈ ಫಾರ್ಮಿನಲ್ಲಿ ಇದೆ ಸ್ಪೇಸ್ ನಲ್ಲಿ ಒಂದು ವೇವ್ ಇದೆ ಮತ್ತು ಟೈಮ್ ನಲ್ಲಿ ಯಾವುದೋ ಟರ್ಮ್ ಆಲ್ಫಾ ಇದೆ ಈ x ಕೇವಲ ಡಿಸ್ಕ್ರೀಟ್ ಐಸ್ ವರ್ಷನ್ ಆದರಿಂದ ಇದು ಎಂಟಿಜರ್ ನಿಮ್ಮ ಕಾಂಪ್ಲೆಕ್ಸ್ i ಅಲ್ಲ ಸರಿಯಾದ ಸೊಲ್ಯೂಷನ್ ನಲ್ಲಿ ಏನಿದೆ ಕರೆಕ್ಟ್ ಸಲ್ಯೂಷನ್ ಗೆ ಏನು 1 ಅಲ್ಲ ವಿದ್ಯಾರ್ಥಿ ಈ ಗಿಂತ ಹೆಚ್ಚು ಜನರಲ್ಇದು ಫೇಜಾರ್ ಇದು ಕೂಡ ಪ್ಯೂರ್ ಎಕ್ಸ್ಪೋನೆಂಟ್ ಡಿಕೆ ಇಂಗ್ ಎಕ್ಸ್ಪೋನೆಂಟ್ ಅಥವಾ ಪ್ಯೂರ್ ಇಂಕ್ರೀಸಿಂಗ್ ಎಕ್ಸ್ಪೋನೆಂಟ್ ವಿದ್ಯಾರ್ಥಿ ಏಕೆಂದರೆ ಇದು ಆಗಿರಬಹುದು ಉದಾಹರಣೆಗೆ ಬಹುಶಹ ಆಗಿರಬಹುದು ಇಲ್ಲಿ ಯಾವುದೋ ಕಾಂಪ್ಲೆಕ್ಸ್ ನಂಬರ್ ಹಾಗಿದ್ದರೆ ಏನಾಗುತ್ತದೆ ನಮ್ಮ ಸಲ್ಯೂಷನ್ ವೇವ್ ಆಗಿ ಉಳಿದಿಲ್ಲ ಇದು ಒಂದಾ ಅಟನುವೇಟ್ಆಗುತ್ತಿದೆ ಅಥವಾ ಇನ್ಕ್ರೀಸ್ ಆಗುತ್ತಿದೆ ಯಾವುದು ಫಿಸಿಕಲ್ಲಿ ಇದರಿಂದ ನಿರೀಕ್ಷಿಸಲಾಗಿಲ್ಲ ನಾವು ಈ ಸೊಲ್ಯೂಷನ್ ಏಕೆ ತೆಗೆದುಕೊಂಡೆವು ಎಂದರೆ ಇದು ಎಲ್ಲಾ ರೀತಿಯ ಸಲ್ಯೂಷನ್ ಗಳನ್ನು ಒಳಗೊಂಡಿದೆ ನೀವು ಸರಿ ನಿಜವಾಗಿ ಇಲ್ಲಿ ಅದರಿಂದ ಆದ್ದರಿಂದ ಆಗುವುದಿಲ್ಲ ಈಗ ನಾವೇನು ಮಾಡುವುದು ಹಿಕ್ವಿಷನ್ ಏನಾಗುವುದು ನಾವು ಇದನ್ನು 4 ಇಲ್ಲಿಂದ ತೆಗೆದುಕೊಳ್ಳೋಣ ಇಕ್ವೇಶನ್ ಹೀಗಾಗುತ್ತದೆ4 ಅನ್ನು ಯಾವ ಈಕ್ವೇಶನ್ ಗೆ ಹಾಕುವುದು 3 ಗೆ ಇನ್ನು ನಮಗೆ ವೇವ್ ಸಿಗುತ್ತದೆಯೆ ಎಂಬ ಪ್ರಶ್ನೆ ಕೇಳುವುದು ಇನ್ನು ಎಲ್ಲಾ ಸರಿಯಾಗುವುದು ನಾನು ಮಾಡಿದ ದಿಸ್ಕ್ರೀಟ್ ಐಸಿಂಗ್ ಸರಿಯಾಗಿದೆ ನಾವು ಈ ಪ್ರಶ್ನೆಯನ್ನು ಉತ್ತರಿಸಲು ನಾನು ಸಲಹೆ ಕೊಡುತ್ತೇನೆ ನಮಗೆ ಡೆಲ್ಟಾ x ಮತ್ತು ಡೆಲ್ಟಾ t ಮೇಲೆ ಕಂಡಿಶನ್ ದೊರೆಯುವುದು ಮತ್ತು ನಾವು ಕಂಡೀಶನ್ ವೇವ್ ಆಗಿ ಸರಿ ಇದೆಯೇ ಎಂದು ನೋಡಬೇಕು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಲು ಪ್ರಯತ್ನಿಸೋಣ ನಾವು ಈಕ್ವೇಶನ್ 1 ನ ಎಡಭಾಗವನ್ನು ತೆಗೆದುಕೊಳ್ಳೋಣ ನನಗೆ ಏನು ದೊರೆಯುತ್ತದೆ ನಾವು ಇದನ್ನು ಇಲ್ಲಿ ಬರೆಯೋಣ ಅದರಿಂದ ಇದು ನನ್ನ ಅದರಿಂದ ಏನಾಗುವುದು ಬಲಭಾಗ ಮತ್ತು ಎಡಭಾಗದಲ್ಲಿರುವ ಟರ್ಮ್ ಗಳನ್ನು ಗಮನಿಸಿ ಇವುಗಳಲ್ಲಿ ಒಂದು ಫ್ಯಾಕ್ಟರ್ ಕಾಮನ್ ಇದೆ ಅದು ಎಲ್ಲಾ ಎಕ್ಸ್ಪೋನೆಂಟ್ಮತ್ತು ಇವು ಮಲ್ಟಿಪ್ಲೆ ಆಗಿವೆ ಟರ್ಮ್ ಕಾಮನ್ ಆಗಿದೆ ಇದು ಆಗುವುದು ಇದು ಕಾಮನ್ ಆಗುವುದು ಮೊದಲನೇ ಟರ್ಮ್ ಇದು ಮೊದಲನೇ ಟರ್ಮ್ ಆಗುವುದೇ ಎಲ್ಲಾ ಕಡೆ ಕಾನ್ಸ್ಟೆಂಟ್ ಆಗಿರುವುದುಇಲ್ಲಿರುವುದು ತೆಗೆದುಕೊಳ್ಳಿ ಮುಂದಿನ ಟರ್ಮ್ ನಾವು 4 ಅನ್ನು 3 ಗೆ ಸಬ್ಸ್ಟಿಟ್ಯೂಟ್ ಮಾಡುವ 3 ನ ಮೊದಲನೇ ಟರ್ಮ್ ಯಾವುದು 3 ನ ಎಡಬದಿ ಫಸ್ಟ್ ಟರ್ಮ್ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿರುವುದರಿಂದ ವಿದ್ಯಾರ್ಥಿ ಡೆಲ್ಟಾ x ಉತ್ತಮ ಮುಂದಿನ ಟರ್ಮ್ ಮೈನಸ್ 2 ಆಗುವುದು ಸರಿಯೇ ನಾನು ಬ್ರಾಕೆಟ್ ನಾ ಹೊರಗಡೆ ತೆಗೆದುಕೊಂಡ ಟರ್ಮ್ ಅನ್ನು ನೋಡಿ ಇದನ್ನು ಒಳಗೆ ಮಲ್ಟಿಪ್ಲೆ ಮಾಡಿದರೆ ನನಗೆ ದೊರೆಯುವುದು ಎರಡನೇ ಟರ್ಮ್ ಏನಾದರೂ ಉಳಿಯಿತೆ ಅಷ್ಟೇ ಕೊನೆಯ ಟರ್ಮ್ ಇದನ್ನು ನಾನು ಇನ್ನೊಂದು ಸೈಡ್ ಇಲ್ಲಿಗೆ ತೆಗೆದುಕೊಂಡು ಹೋಗುವೆ ಇಲ್ಲಿ ನಾನು ಅನ್ನು ಕಾಮನ್ ತೆಗೆಯಬಹುದು ಆದ್ದರಿಂದ ಮೊದಲನೇ ಟರ್ಮ್ ಇನ್ನೇನಾದರೂ ವಿದ್ಯಾರ್ಥಿ ಇನ್ನೇನಾದರೂ ಇಲ್ಲ ಇದು ಗುಣಿಸು ಉಳಿದಿರುವ ಕಾನ್ಸ್ಟೆಂಟ್ ಅಲ್ಲವೇ ಇಲ್ಲಿ ಹಲವು ಟರ್ಮ್ ಗಳು ಕ್ಯಾನ್ಸಲ್ ಆಗುತ್ತಿವೆ ಯಾವ ಟರ್ಮ್ಗಳು ಕ್ಯಾನ್ಸಲ್ ಆಗುತ್ತಿವೆ ಎಕ್ಸ್ಪೋನೆಂಟ್ ಗಳು ಕ್ಯಾನ್ಸಲ್ ಆಗುತ್ತವೆ ಯಾವುದಾದರೂ ಕ್ಯಾನ್ಸಲ್ ಆಗುವುದೇ ನ ಅತಿ ಉಪಯುಕ್ತ ಪವರ್ ಯಾವುದನ್ನು ನಾವು ಎರಡು ಬಲ ಮತ್ತು ಎಡ ಬದಿಯಿಂದ ಕ್ಯಾನ್ಸಲ್ ಮಾಡಬಹುದು ವಿದ್ಯಾರ್ಥಿ ಬಲಭಾಗ ಸರಿ ಬಲಭಾಗದ ಕೊನೆಯ ಟರ್ಮ್ ಇದು ಇನ್ನು ಸಿಂಪ್ಲಿಫೈ ಆಗುವುದು ಇದನ್ನು ಕ್ಯಾನ್ಸಲ್ ಮಾಡಬಹುದುಮೊದಲನೇ ಟರ್ಮ ಏನಾಗುವುದು ಈ ಆಲ್ಫಾ ಹೊರಗೆ ಬರುವುದು ನಾನು ಅನ್ನು ಕ್ಯಾನ್ಸಲ್ ಮಾಡುವೆ ಏನು ಅದು ಆಗುವುದು ಆದ್ದರಿಂದ ನನಗೆ ಇದು ದೊರೆಯಿತು ಮತ್ತು ಬಲಭಾಗದಲ್ಲಿ ನಾನು ಅನ್ನು ಕ್ಯಾನ್ಸಲ್ ಮಾಡಿದೆ ಆದ್ದರಿಂದ ಮೊದಲನೇ ಟರ್ಮ್ ಆಗುವುದು ಇದು ಯಾವತರಹದ ಇಕ್ವೇಶನ್ ಇದನ್ನಾ ನಾನು ಸೋಲ್ವ್ ಮಾಡಲು ಪ್ರಯತ್ನಿಸುತ್ತಿರುವುದು ಇದು ಕ್ವಾದ್ರತಿಕ್ ಇಕ್ವೇಶನ್ ನಾನು ಇದನ್ನು ಕ್ವಾದ್ರತಿಕ್ ಫಾರ್ಮ್ ನಲ್ಲಿ ಸಿಂಪ್ಲಿಫೈ ಮಾಡಿ ಬರೆಯಬಹುದು ನಾನು ಪಡೆಯುವೆ ಇದನ್ನು ನಾನು ಎಡಬದಿಗೆ ತಳ್ಳುವೇ ಆದ್ದರಿಂದ ಅನ್ನು ಹಾಫ್ ಅಂಗೆಲ್ ನಲ್ಲಿ ಸಿಂಪ್ಲಿಫೈ ಮಾಡಬಹುದು ನಾನು ಹೀಗೆ ಬರೆಯುವೆ ವಿದ್ಯಾರ್ಥಿ ಮೈನಸ್ 1 ಇಲ್ಲಿ ಮೈನಸ್ 1 ಇರುವುದು ನಾನು ಕೊನೆಯ ಫಾರ್ಮ್ ಅನ್ನು ಬರೆಯುವೆ ನಾನು ಅನ್ನು ಇನ್ನೊಂದು ಕಡೆಗೆ ಕಳಿಸುವೆ ಆಗ ಇದು ಆಯಿತು ತುಂಬಾ ಸರಳ ಆಲ್ಜಿಬ್ರಾ ಅಲ್ಲವೇ ಯಾವುದೇ ಸಂಕೀರ್ಣತೆ ಇಲ್ಲ ಇಲ್ಲಿರುವ ಈ ಟರ್ಮ್ ಅನ್ನು ನಾನು ಎಂದು ಕರೆಯುವೆ ಈಗ ನನಗೆ ಯಾವ ರೀತಿಯ ಸಲ್ಯೂಷನ್ ಇದರಿಂದ ದೊರೆಯುವುದು ಎಂದು ನೋಡಬೇಕು ಬೇರೆ ಪದಗಳಲ್ಲಿ ಏನು